ಲೋಡ್ ಫ್ಲೋ ಅಧ್ಯಯನ ಮುಂದುವರೆದ ಭಾಗ ಆದ್ದರಿಂದ ನಾವು ಈ ಸಮೀಕರಣದಿಂದ ನೋಡಿದ್ದೇವೆ ಆದ್ದರಿಂದ ಆದ್ದರಿಂದ ಈಗ Y ನ ಫಿಗರ್ 2 ಅಂಶಗಳಿಂದ ಈ ಫಿಗರ್ 2 ಕೇವಲ ಹಿಡಿದುಕೊಳ್ಳಿ ಅಲ್ಲಿ ಆ ಅಂಕಿ 2 ಆದ್ದರಿಂದ ಫಿಗರ್ 2 ರಿಂದ ಲೆಕ್ಕಾಚಾರ ಮಾಡಬಹುದು ಇವೆಲ್ಲವನ್ನೂ ಸೇರಿಸಿ ಅದು ಮೈನಸ್ j 5 75 ಸರಿಯಾಗುತ್ತದೆ ಅಂತೆಯೇ ಈಗ ಆಫ್ ಕರ್ಣೀಯ ಅಂಶಗಳು ಆದ್ದರಿಂದ ಇದರೊಂದಿಗೆ bus ಅಡ್ಡ್ಮಿಟ್ಟನ್ಸ್ ಮ್ಯಾಟ್ರಿಕ್ಸ್ನಿಂದ ಕರೆಯುವದನ್ನು ರೂಪಿಸಿದರೆ ಆದ್ದರಿಂದ ಇದು ನಿಮ್ಮ Y bus ಮ್ಯಾಟ್ರಿಕ್ಸ್ ಸರಿನಾ ಮತ್ತು ಇದು ಸಾಮಾನ್ಯವಾಗಿ ಸಮ್ಮಿತೀಯ ಮ್ಯಾಟ್ರಿಕ್ಸ್ Y ಆದ್ದರಿಂದ ಉದಾಹರಣೆಗೆ ಮತ್ತು ಇತ್ಯಾದಿ ಅದೇ ರೀತಿ ಸಮ್ಮಿತೀಯ ಮ್ಯಾಟ್ರಿಕ್ಸ್ ಸರಿನಾ ಮತ್ತು ಇದು Y bus ಮ್ಯಾಟ್ರಿಕ್ಸ್ ಆದರೆ ಇಲ್ಲಿ ಪ್ರತಿರೋಧವನ್ನು ಸರಿಯಾಗಿ ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಮುಂದೆ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳಿ ಸಣ್ಣ ಉದಾಹರಣೆ ಏಕೆಂದರೆ ತರಗತಿಯ ಅಧ್ಯಯನದಂತೆ 3 bus ಸಮಸ್ಯೆಯನ್ನು ಮೀರಿ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಆಗ ಸಾಕಷ್ಟು ಗಣನೆಗಳು ಭಾಗಿಯಾಗುತ್ತವೆ ಮತ್ತು ಅದು ಸಾಧ್ಯವಿಲ್ಲ ಆದರೆ 3 bus ಸಮಸ್ಯೆ ಸಾಕು ಮತ್ತು ಈ ಲೋಡ್ ಫ್ಲೋ ಅಧ್ಯಯನಗಳ ಮೂಲಭೂತ ಅಂಶಗಳನ್ನು ಮಾತ್ರ ಈ ಎಲ್ಲವನ್ನು ಹೇಳುವುದಿಲ್ಲ ಒಬ್ಬರು ನಿಜವಾಗಿ ಹೇಗೆ ಕೆಲಸ ಮಾಡಬಹುದು ಆದ್ದರಿಂದ ಈ ವ್ಯವಸ್ಥೆಗೆ ಫಿಗರ್ 3 ದತ್ತಾಂಶದಲ್ಲಿ ತೋರಿಸಿರುವಂತೆ ಮಾದರಿ ವಿದ್ಯುತ್ ವ್ಯವಸ್ಥೆಯ Ybus ಮ್ಯಾಟ್ರಿಕ್ಸ್ ಅನ್ನು ಕಂಡುಹಿಡಿಯಬೇಕು ಇಲ್ಲಿ 1 2 3 bus ಸಮಸ್ಯೆ ಮತ್ತು ಜನರೇಟರ್ನ ಈ ಎಲ್ಲ ವಿಷಯಗಳನ್ನು ನೀಡಲಾಗಿದೆ ಈಗ ನಾವು ತೆಗೆದುಕೊಂಡ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಅನ್ನು ಹೇಗೆ ಮಾಡುವುದು ಎಂದು ಹೇಳುತ್ತೇನೆ ಆದ್ದರಿಂದ ಇಲ್ಲಿ bus ಕೋಡ್ ಅಂದರೆ ಕರೆಂಟ್ ಕಳುಹಿಸುವ ಮತ್ತು ಸ್ವೀಕರಿಸುವ bus ಕೋಡ್ ಅನ್ನು ಬರೆಯಲಾಗಿದೆ ಮತ್ತು bus i ಯಿಂದ bus k ಆಗಿದೆ ಹಾಗೆಯೆ ಇದು ಕೇವಲ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಒಂದು busನಿಂದ ಮತ್ತೊಂದು bus ಆಗಿದೆ ಆದ್ದರಿಂದ 1 ರಿಂದ 2 ಬಸ್ ಪ್ರತಿರೋಧವನ್ನು ನೀಡಲಾಗಿದೆ ಅದು 0 02 ಜೊತೆಗೆ j 0 06 ಆಗಿದೆ ಏಕೆಂದರೆ ನೀವೆಲ್ಲರೂ ಪ್ರತಿ ಯೂನಿಟ್ನಲ್ಲಿ ಇರುವುದರಿಂದ ಬಿಟ್ ಅಡ್ಡ್ಮಿಟ್ಟನ್ಸ್ ನಲ್ಲಿ ಚಾರ್ಜಿಂಗ್ ಲೈನ್ನೀಡಲಾಗುತ್ತದೆ ನೀವು ಯಾವಾಗ ಏಕೆಂದರೆ ಪ್ರಸರಣ ಮಾರ್ಗಕ್ಕಾಗಿ ಪೈ ನಾಮಮಾತ್ರದ ವಿಧಾನವನ್ನು ಮಾಡಬೇಕು ಮತ್ತು ಅದೇ ರೀತಿ 1 ರಿಂದ 3 0 08 ಜೊತೆಗೆ j 0 24 ಮತ್ತು ಇದು j 0 025 ಅಂದರೆ ಅದೇ ರೀತಿ j 23 ಆಗಿರುವ 2 ರಿಂದ 3 ನೇ ಲೈನ್ಗೆ 0 06 ಜೊತೆಗೆ j 0 0 18 ನೀಡಲಾಗುತ್ತದೆ ಮತ್ತು ಇಲ್ಲಿ ಅದು 2 ರಿಂದ 3 ಆಗಿದೆ ಆದ್ದರಿಂದ ವಾಸ್ತವವಾಗಿ j0 020 ಸರಿನಾ ಈಗ ಪ್ರಶ್ನೆಯೆಂದರೆ ಅದನ್ನು ಮುಂದುವರಿಸುವ ಮೊದಲು ಆ ಲೈನ್ ಅನ್ನು ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಅನ್ನು ಹೇಗೆ ತೆಗೆದುಕೊಳ್ಳುತ್ತದೆ ನೀವು ಒಂದು ಲೈನ್ ಅನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ನಿಮ್ಮಲ್ಲಿ ಒಂದು ಲೈನ್ ಇದೆ ಎಂದು ಭಾವಿಸೋಣ ಈ ರೀತಿಯ ಲೈನ್ ಸೇ ಟ್ರಾನ್ಸ್ಮಿಷನ್ ಲೈನ್ ಅನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಪ್ರಸರಣ ಮಾರ್ಗವನ್ನು ಹೊಂದಿದ್ದೀರಿ ಇದನ್ನು ಸರಿಯಾಗಿ ಹೇಳಿ ನೀವು ಹೆಚ್ಚಿನ ಲೈನ್ಗಳನ್ನು ಹೊಂದಿದ್ದೀರಿ ಅದು ಅಪ್ರಸ್ತುತವಾಗುತ್ತದೆ ಮತ್ತೊಂದು ಲೈನ್ ಸರಿನಾ ಇದು 1 ಇದು 2 ಇದು 3 ಮತ್ತು ಇದು 4 ಎಂದು ಭಾವಿಸೋಣ ಆದ್ದರಿಂದ ಇವು 4 1 2 3 4 ಪ್ರಸರಣ ಮಾರ್ಗಗಳಿವೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನು ಮಾಡಬಹುದು ಈ ವಿಷಯವನ್ನು ಮಾಡಬಹುದು ಇದಕ್ಕಾಗಿ ಈ ಲೈನ್ನಲ್ಲಿ ಚಾರ್ಜಿಂಗ್ ಅಡ್ದ್ಮಿಟ್ಟನ್ಸ್ ಅನ್ನು ಹೊಂದಿದೆ ಆದ್ದರಿಂದ ಈ ಕಡೆ ತೆಗೆದುಕೊಂಡರೆ ಇದು 2 ರಿಂದ 4 ಎಂದು ಹೇಳಿ 2 ರಿಂದ 4 ನಾವು ಈ ಭಾಗವನ್ನು ಹೇಳಬಹುದು ಮತ್ತು ಇದು ಕೂಡ 1 ಸರಿನಾ ಅದೇ ರೀತಿ 3 ರಿಂದ 4 ನೇ ಲೈನ್ನ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಅನ್ನು ಸಹ ಹೇಳಿ ಕ್ಷಮಿಸಿ 2 ರಿಂದ 3 2 ರಿಂದ 3 2 ರಿಂದ 3 ನಂತರ ಇಲ್ಲಿ ಈ ಕಡೆ ಕೂಡ ಇರುತ್ತೇನೆ ಈ ಭಾಗವು ನಿಮ್ಮ ಅರ್ಧದಷ್ಟು ಇರುತ್ತದೆ ಮತ್ತು ಅದೇ ರೀತಿ ಈ ಕಡೆ ಕೂಡ ಇರುತ್ತದೆ ಆದ್ದರಿಂದ ಇದು ನಿಮ್ಮ ಕಡೆ ಕೂಡ ಸರಿನಾ ಅದೇ ರೀತಿ ನೀವು 2 ರಿಂದ 1 ರವರೆಗೆ ಅಡ್ಡ್ಮಿಟ್ಟನ್ಸ್ ಅನ್ನು ವಿಧಿಸುತ್ತೀರಿ ಇದರರ್ಥ ಇದು ನಿಜವಾಗಿ ಇಲ್ಲಿಯೂ ಸಹ ಇಲ್ಲಿ ಕರೆಯುವದನ್ನು ಸಹ ಹೊಂದಿದ್ದೀರಿ ಮತ್ತು ಇಲ್ಲಿ ಈ ಭಾಗವು 1 ರಿಂದ 2 ರವರೆಗೆ ಸಹ ಈ ಕಡೆ ನೀವು ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಅನ್ನು ವಿಧಿಸುತ್ತಿದ್ದೀರಿ ಆದ್ದರಿಂದ ಇದು ಇರಬೇಕು ಮತ್ತು ಇಲ್ಲಿ ಸಹ ಇದು ಇರಬೇಕು ಇದರರ್ಥ ಈ ಸಮಯದಲ್ಲಿ bus ಬಾರ್ 2 ನಲ್ಲಿ ಹೇಳುತ್ತೇನೆ ನಾವು ಹಾಕಬಹುದಾದ ಒಟ್ಟು ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಇದು ಒಟ್ಟು ಬಸ್ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಆಗಿರುತ್ತದೆ ಈ 3 ಪದಗಳನ್ನು bus ಬಾರ್ 2 ನಲ್ಲಿ ಸೇರಿಸಬೇಕಾಗಿದೆ bus 2 ನಲ್ಲಿ ಈ ರೀತಿಯಲ್ಲಿ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಅನ್ನು ಸರಿಯಾಗಿ ಪರಿಗಣಿಸಬೇಕು ಇದರರ್ಥ ಅರ್ಧ ಅರ್ಧದಷ್ಟು ನೀವು ಇದನ್ನು ಮಾಡಿದ ನಂತರ ಎಲ್ಲಾ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಅನ್ನು ಸರಿಯಾಗಿ ಒಟ್ಟುಗೂಡಿಸಿ ಆದ್ದರಿಂದ ಈ ರೀತಿಯಲ್ಲಿ ಪ್ರಸರಣ ಮಾರ್ಗಕ್ಕೆ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಅನ್ನು ಪರಿಗಣಿಸಬೇಕು ಆದ್ದರಿಂದ ಅದಕ್ಕಾಗಿಯೇ ಇದನ್ನು ನೀಡಲಾಗಿರುವ ಎಲ್ಲೆಡೆ ಇದನ್ನು ಕರೆಯುತ್ತೀರಿ ಇದರರ್ಥ ಇದನ್ನು ನಿಮ್ಮ ಉದಾಹರಣೆಯೆಂದು ಕರೆಯುವುದನ್ನು ಪರಿಗಣಿಸಿದರೆ ಈ ಉದಾಹರಣೆ ಇದು ನಿಮ್ಮ ತಿಳುವಳಿಕೆಗಾಗಿ ಮಾತ್ರ ಎಂದು ನಿಮಗಾಗಿ ತಯಾರಿಸುತ್ತಿದ್ದೇನೆ 3 bus ಸಮಸ್ಯೆಗಳು ಇದು 1 ಮತ್ತು ಇದು ನಿಮ್ಮ bus 2 ಮತ್ತು ಇದು ನಿಮ್ಮ bus 3 ಎಂದು ಹೇಳಿ ಆದ್ದರಿಂದ ಇದು ಒಂದು ನಂತರ ಇದು ನಿಮ್ಮ bus 2 ಮತ್ತು ಇದು ನಿಮ್ಮ bus 3 ಈಗ ಈ ಸಂದರ್ಭದಲ್ಲಿ ನಿಮ್ಮ 1 ರಿಂದ 2 ನೇ ಲೈನ್ ಅನ್ನು ನೀಡಲಾಗಿದೆ ಎಂದು ನೀಡಲಾಗಿದೆ ಅದರಲ್ಲಿ ಅರ್ಧವನ್ನು ಈಗಾಗಲೇ ನೀಡಲಾಗಿದೆ ಇದರರ್ಥ ನೀವು ಇದನ್ನು 1 ರಿಂದ 2 ಎಂದು ಕರೆಯುತ್ತೀರಿ ಅಂದರೆ 1 ರಿಂದ 2 ಇದರರ್ಥ ಈ ಕಡೆ ಈ ರೀತಿ ಸರಿಯಾಗಿ ಮಾಡುತ್ತೇನೆ ಇದು ನಿಮ್ಮ j 0 03 ಇದು ನಿಜ ಇದನ್ನು ಸರಿಯಾಗಿ ನೀಡಲಾಗಿದೆ ಅದೇ ರೀತಿ ನಿಮ್ಮ ಈ ಭಾಗವು ಈ ವಿಷಯದ ಕಾರಣದಿಂದಾಗಿ ಈ ಭಾಗವು ಸಹ ಇದು ನಿಮ್ಮದು ಇದು j 0 3 ಗೆ ಸಮನಾಗಿರುತ್ತದೆ ಈ ಭಾಗವನ್ನು ಇದೇ ರೀತಿ ನೀಡಲಾಗುತ್ತದೆ 1 ರಿಂದ 3 ಸಹ j 0 025 ನೀಡಲಾಗುತ್ತದೆ 1 ರಿಂದ 3 ಇದರರ್ಥ ಈ ಭಾಗವು ಅದನ್ನು ನಿಜವಾಗಿ ಇಲ್ಲಿ ಮಾಡುವ ಮೂಲಕ ಇದನ್ನು ನಿಜವಾಗಿ ಎಂದು ಇಲ್ಲಿ ತಯಾರಿಸಲಾಗುತ್ತದೆ ಅದು 0 025 ಎಂದು ನೀಡಲಾಗುತ್ತದೆ ಮತ್ತು ಅದೇ ರೀತಿ ಈ ಬದಿಯಲ್ಲಿ ನೀವು ಅದನ್ನು ಅರ್ಧ ಅರ್ಧದಷ್ಟು ಮಾಡಬೇಕು ಮತ್ತು ಇದು 0 25 ಕ್ಕೆ ಸಮಾನವಾಗಿರುತ್ತದೆ ಇದನ್ನು ಸಹ ನೀಡಲಾಗುತ್ತದೆ ಮತ್ತು Y 23 ಅನ್ನು 2 ರಿಂದ 3 ಎಂದು ಸಹ ನೀಡಲಾಗುತ್ತದೆ ಇದರರ್ಥ ಇಲ್ಲಿ ಅದನ್ನು ನೀಡಲಾಗಿದೆ ಅಂದರೆ j 0 20 ಇದನ್ನು ನೀಡಲಾಗಿದೆ ಮತ್ತು ಅದೇ ರೀತಿ ಇಲ್ಲಿ ಸಹ ಇದನ್ನು ಮಾಡಬೇಕು ಮತ್ತು ಇದು 0 20 ಗೆ ಸರಿಯಾಗಿ ಸಮಾನವಾಗಿರುತ್ತದೆ ಆದ್ದರಿಂದ ಈ ವಿಷಯವನ್ನು ಅರ್ಧದಷ್ಟು ನೀಡಲಾಗಿದೆ ಎಂದು ಭಾವಿಸೋಣ ಅದನ್ನು 2 ನೀಡಲಾಗಿಲ್ಲ ನಂತರ ಅದನ್ನು 2 ರಿಂದ ಸರಿಯಾಗಿ ಭಾಗಿಸಬೇಕು ಆದ್ದರಿಂದ ಇದರರ್ಥ ನಿಮ್ಮ ಆದ್ದರಿಂದ ಈ 2 ವಿಷಯಗಳನ್ನು ನೀವು ಸೇರಿಸಬೇಕಾಗಿದೆ ಈ ರೀತಿಯಾಗಿ ನೀವು ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಅನ್ನು ಸರಿಯಾಗಿ ಪರಿಗಣಿಸಬೇಕು ಅದರ ಪ್ರಕಾರ ನೀವು ಅರ್ಧದಷ್ಟು Y ಡ್ಯಾಶ್ ಅನ್ನು ಪರಿಗಣಿಸಬೇಕು ಮತ್ತು ನಂತರ ನೀವು ಎಲ್ಲವನ್ನೂ ಒಟ್ಟುಗೂಡಿಸುತ್ತೀರಿ ಏಕೆಂದರೆ ಆ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಆದ್ದರಿಂದ ಇದರರ್ಥ ಆ ಉದಾಹರಣೆಯ ಅಡ್ಡ್ಮಿಟ್ಟನ್ಸ್ ಅನ್ನು ಚಾರ್ಜಿಂಗ್ ಮಾಡುವುದು ಸರಿನಾ ಈ ಉದಾಹರಣೆ Y 10 ಆದ್ದರಿಂದ ನಿಮಗೆ ಹೇಳಿದ ಮೊದಲನೆಯದನ್ನು ಈಗ ಅರ್ಥಮಾಡಿಕೊಂಡಿದ್ದೀರಿ ಅದೇ ರೀತಿ ಅದೇ ರೀತಿ ಆದ್ದರಿಂದ ಅಡ್ಡ್ಮಿಟ್ಟನ್ಸ್ ಅನ್ನು ಚಾರ್ಜ್ ಮಾಡುವುದು ಸರಿಯಾಗಿ ಲೆಕ್ಕಹಾಕಲಾಗಿದೆ ಈಗ ಲೈನ್ ಅಡ್ಡ್ಮಿಟ್ಟನ್ಸ್ ಅನ್ನು ಲೆಕ್ಕಾಚಾರ ಮಾಡುತ್ತೀರಿ ಅಂತೆಯೇ ವಾಸ್ತವವಾಗಿ ಅಂತಹ ಶೈಲಿಯಲ್ಲಿ ತೆಗೆದುಕೊಂಡ ದತ್ತಾಂಶ ಅಂದರೆ r ಈ ಸಾಲಿನ ನಿಯತಾಂಕಗಳಿಗೆ x ನಿಂದ x ಅಥವಾ x r ಅನುಪಾತದಿಂದ ಅನುಪಾತವು ಒಂದೇ ರೀತಿಯ ಅನುಪಾತವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಆದ್ದರಿಂದ ಇದು ಎಲ್ಲಾ ಕರ್ಣೀಯ ಅಂಶಗಳು ಈಗ ಆಫ್ ಕರ್ಣೀಯ ಅಂಶಗಳು

ಆದ್ದರಿಂದ ಈ ಎಲ್ಲಾ ಮ್ಯಾಟ್ರಿಕ್ಸ್ ನಂತರ Ybus ಮ್ಯಾಟ್ರಿಕ್ಸ್ ಆಗಿರುತ್ತದೆ ಈ 6 255 ಮೈನಸ್ j 18 704 ನಂತರ ಮೈನಸ್ 5 ಪ್ಲಸ್ j 15 ನಂತರ ಮೈನಸ್ 1 25 ಪ್ಲಸ್ j 3 75 ಸರಿಯಾಗಿದೆ ಅದೇ ರೀತಿ ಈಗ ನೀವು ಇದನ್ನು ಹೇಳಬಹುದು ಎಂದು ಹೇಳುತ್ತಿದ್ದೇನೆ ಈಗ ಈ ಎಲ್ಲಾ ಅಂಶಗಳನ್ನು ಸೇರಿಸಿದರೆ ನಿರ್ದಿಷ್ಟ ಲೈನ್ನಲ್ಲಿ ಸೇರಿಸಿದರೆ ಪ್ರವೇಶ ಶುಲ್ಕ ವಿಧಿಸುವುದನ್ನು ಹೊರತುಪಡಿಸಿ ಬೇರೆ ವಿಷಯ ಇರುವುದಿಲ್ಲ ಎಂದು ಕಾಣಬಹುದು ಈ ಮೊದಲ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ನಲ್ಲಿ ಇದರ ಅರ್ಥವೇನೆಂದರೆ ಅದು ನಿಮ್ಮ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಆಗಿದೆ ಆದ್ದರಿಂದ ನೀವು ಇದನ್ನು ಸೇರಿಸಿದರೆ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಆಗಿದೆ ಮಾಡುವುದರಿಂದ ಮಾತ್ರ ಈ ಎಲ್ಲಾ ವಿಷಯಗಳು ರದ್ದಾಗುತ್ತವೆ ಅದೇ ರೀತಿ ಇಲ್ಲಿಯೂ ಸಹ ಇದೇ ರೀತಿ ಇದೆ ಇತರ ಎಲ್ಲ ವಿಷಯಗಳು ರದ್ದಾಗುತ್ತವೆ ಒಂದೇ ವಿಷಯವೆಂದರೆ ಅದನ್ನು ಲೆಕ್ಕಾಚಾರ ಮಾಡುವಾಗ ಇದು ಸರಿಯಾಗಿ ಸರಿಹೊಂದುತ್ತದೆ ಆ ಸಂದರ್ಭದಲ್ಲಿ ಮಾತ್ರ Y ಬಸ್ ಲೆಕ್ಕಾಚಾರ ಸರಿಯಾಗಿದೆ ಎಂದು ಊಹಿಸುತ್ತದೆ ಆದ್ದರಿಂದ Y bus ಲೆಕ್ಕಾಚಾರಕ್ಕೆ ಇದು ನಿಜಕ್ಕೂ ಸಣ್ಣ ಉದಾಹರಣೆಯಾಗಿದೆ ಮುಂದಿನದು bus ಲೋಡಿಂಗ್ ಸಮೀಕರಣವಾಗಿದೆ ಈಗ ಇದು ನಿಮಗೆ ಹೆಚ್ಚು ಮುಖ್ಯವಾಗಿದೆ ಅದನ್ನು ಲೋಡ್ ಫ್ಲೋ ಅಧ್ಯಯನ ಎಂದು ಕರೆಯುತ್ತೀರಿ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಆನ್ನು ಹೇಗೆ ಪರಿಗಣಿಸಬೇಕು ಆ ಚಾರ್ಜ್ ಅನ್ನು ಹೇಗೆ ಸೇರಿಸುವುದು ಎಂದು ಈಗ ಹೇಳಿದ್ದೇನೆ ಎಂದು ಭಾವಿಸೋಣ ಈಗ ನೀವು bus ಬಾರ್ ಅನ್ನು ಪರಿಗಣಿಸುತ್ತೀರಿ ಇದು ನಿಮ್ಮ bus ಬಾರ್ ಸರಿನಾ ಮತ್ತು ಈ busನ ಈ ಸಂಕೀರ್ಣ ವೋಲ್ಟೇಜ್ನ ವೋಲ್ಟೇಜ್ ಸರಿಯಾಗಿದೆ ಆದ್ದರಿಂದ bus ಅನ್ನು bus 1 bus 2 ಮತ್ತು ಅಪ್ bus n ಗೆ ಸಂಪರ್ಕಿಸಲಾಗಿದೆ ಸಾಮಾನ್ಯವಾಗಿ ಸಾಮಾನ್ಯ ಸಾಮಾನ್ಯೀಕರಣವನ್ನು ಮಾಡಲು ಬಯಸುತ್ತೀರಿ ಆದ್ದರಿಂದ 1 ರಿಂದ n ಸಂಪರ್ಕ ಹೊಂದಿದೆ ಆದ್ದರಿಂದ ಈ ಎಲ್ಲಾ ಲೈನ್ಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಈ ಬಸ್ನಲ್ಲಿ ಕರೆಂಟ್ ದೊಡ್ಡ ಅಕ್ಷರ ಮತ್ತು ಇದು ಆ bus ಮತ್ತು ಇಲ್ಲಿ ಒಟ್ಟು ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಆಗಿದೆ ಇದರರ್ಥ ಈ ಲೈನ್ಗೆ ನೀವು ಈ ಭಾಗದ ಅರ್ಧ ಈ ಭಾಗದ ಅರ್ಧದಷ್ಟು ಪ್ರವೇಶವನ್ನು ವಿಧಿಸುತ್ತೀರಿ bus ಬಾರ್ಗೆ ಯಾವುದೇ ಸಂಖ್ಯೆಯ ಲೈನ್ಗಳು ಸಂಪರ್ಕಗೊಂಡರೂ ಪೈ ಮಾದರಿಯನ್ನು ತೆಗೆದುಕೊಂಡು ಅದನ್ನು ಅರ್ಧ ಮತ್ತು ಕ್ಲಬ್ ಒಟ್ಟಿಗೆ ಸೇರಿಸಿ ಮತ್ತು ಅದು ನಿಜವಾಗಿ ಪ್ರತಿನಿಧಿಸುತ್ತದೆ ಆದ್ದರಿಂದ ಈ bus ಬಾರ್ನ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಇದು ಆದ್ದರಿಂದ ಪೈ ಮಾದರಿಯನ್ನು ತೆಗೆದುಕೊಳ್ಳಬಹುದು ಅದಕ್ಕಾಗಿಯೇ ಬರೆಯುತ್ತಿದ್ದೇನೆ bus i ನಲ್ಲಿ ಒಟ್ಟು ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಇದರರ್ಥ ಪೈ ಪ್ರಾತಿನಿಧ್ಯವನ್ನು ತೆಗೆದುಕೊಂಡ ಎಲ್ಲಾ ಲೈನ್ಗಳು ಮತ್ತು ಈ ಭಾಗದ ಅರ್ಧದಷ್ಟು ಎಲ್ಲವನ್ನೂ ಒಟ್ಟುಗೂಡಿಸಿ ಮತ್ತು ಅದು ಈ ಬಸ್ ನ ಒಟ್ಟು ಮೊತ್ತವಾಗಿದೆ ಈಗ ಈ ಬಸ್ಗೆ ನಿವ್ವಳ ಇಂಜೆಕ್ಟರ್ ಕರೆಂಟ್ ಈಗ ಬರೆಯಬಹುದು ಇದು ನೆಲದಲ್ಲಿದೆ

ಆದ್ದರಿಂದ ಹಾಗಾಗಿ ಇದರರ್ಥ ಈ bus ಬಾರ್ನಲ್ಲಿ ನಿವ್ವಳ ಕರೆಂಟ್ ಇಂಜೆಕ್ಷನ್ ನಂತರ ಎಲ್ಲಾ bus ವೋಲ್ಟೇಜ್ಗಳಿಗೆ ಅನುಗುಣವಾದ ಎಲ್ಲಾ ನಿಯಮಗಳನ್ನು ಸಂಗ್ರಹಿಸುತ್ತೀರಿ ಇದು ಸಮೀಕರಣ 7 ಆದ್ದರಿಂದ ಕ್ಷಮಿಸಿ ಈ ಸಮೀಕರಣದಿಂದ ಈ ಅಂಕಿ ಅಂಶದಿಂದ ಈಗ ಕರೆಂಟ್ ಇಂಜೆಕ್ಷನ್ ಅನ್ನು ಹೇಗೆ ಬರೆಯುವುದು ಎಂದು ಕಲಿತಿದ್ದೀರಿ ಕರೆಂಟ್ ಇಂಜೆಕ್ಷನ್ ತುಂಬಾ ಸರಳವಾಗಿದೆ ಆದ್ದರಿಂದ ಇದರರ್ಥ ಈಗ ನಾವು ವ್ಯಾಖ್ಯಾನಿಸೋಣ ಆದ್ದರಿಂದ ಇದರರ್ಥ ಈಗ ನಾವು ವ್ಯಾಖ್ಯಾನಿಸೋಣ ಅದರ ನಂತರ ನೀವು ಬರೆಯಬಹುದು ಇದು ಸಮೀಕರಣ 8 ಮುಂದೆ ಅಂದರೆ ನೀವು 8 ರ ಸಮೀಕರಣವನ್ನು ಬರೆಯಬಹುದು ಇದು ಸಮೀಕರಣ 9 ಸರಿನಾ ಈಗ ನಾವು ಆ ಪ್ರಸರಣ ರೇಖೆಯ ವಿಶಿಷ್ಟವಾದ ಇತರ ವಿಷಯದ ಬಗ್ಗೆ ಮಾತನಾಡುವಾಗ ಆ ಸಮಯದಲ್ಲಿ ಅದನ್ನು ತೋರಿಸಿದ್ದೇನೆ ಪವರ್ ಫ್ಯಾಕ್ಟರ್ ಕೋನವನ್ನು ಸೆರೆಹಿಡಿಯುವುದು ಮತ್ತು ವೋಲ್ಟೇಜ್ ಮತ್ತು ಕರೆಂಟ್ಗಳು ಸಂಪೂರ್ಣವಾಗಿ ಸೈನುಸೈಡಲ್ ಎಂದು ಸಹ ಹೇಳಿದ್ದೇನೆ ಆದ್ದರಿಂದ ಆ ಸಂದರ್ಭದಲ್ಲಿ bus I ನಲ್ಲಿ ನಿಜವಾದ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಇಂಜೆಕ್ಟ್ ಮಾಡಲಾಗುತ್ತದೆ ಆದ್ದರಿಂದ ನಾವು ನಿರ್ದಿಷ್ಟವಾಗಿ bus ಮೂಲಕ ಬರೆಯಬಹುದು ನಾನು ರಿಯಲ್ ಮತ್ತು ರಿಯಾಕ್ಟಿವ್ ಪವರ್ ಇಂಜೆಕ್ಟ್ ಅಂದರೆ ನಿಜವಾದ ವಿದ್ಯುತ್ ಇಂಜೆಕ್ಷನ್ ರಿಯಾಕ್ಟಿವ್ ಪವರ್ ಇಂಜೆಕ್ಷನ್ ಎಂದರೇನು ನಾವು ನಂತರ ಸರಿಯಾಗಿ ಬರುತ್ತೇವೆ ಏಕೆಂದರೆ ಪೀಳಿಗೆಯು ಲೋಡ್ ಇರುತ್ತದೆ ಆದ್ದರಿಂದ ಆ ಸಮಯದಲ್ಲಿ ಸರಿಯಾಗಿ ಚರ್ಚಿಸುತ್ತದೆ ಆದ್ದರಿಂದ ಇದರರ್ಥ ಈ ರೇಖಾಚಿತ್ರದಲ್ಲಿ ಇದ್ದರೆ ಅದನ್ನು ನಿಮಗಾಗಿ ಸರಿಯಾಗಿ ಮಾಡುತ್ತಿದ್ದೇನೆ ಇದು bus ಬಾರ್ ಇದು ವೋಲ್ಟೇಜ್ ಎಂದು ಭಾವಿಸೋಣ ನಾವು ಇದನ್ನು ತೆಗೆದುಕೊಳ್ಳುತ್ತಿದ್ದೇವೆ ಕರೆಂಟ್ ಇಂಜೆಕ್ಷನ್ ನಿಜವಾಗಿ ಸರಿನಾ ಆದ್ದರಿಂದ bus ಬಾರ್ ಅನ್ನು ಸರಿಯಾಗಿ ತೆಗೆದುಕೊಂಡರೆ ಯಾವುದೇ bus ಬಾರ್ ತೆಗೆದುಕೊಂಡರೆ ಮೂಲತಃ ಯಾವುದೇ bus ಬಾರ್ ಅನ್ನು ತೆಗೆದುಕೊಳ್ಳುತ್ತಿದ್ದೀರಿ ಆದ್ದರಿಂದ ಪವರ್ ಇಂಜೆಕ್ಷನ್ ಅನ್ನು ಈ ನೈಜ ಶಕ್ತಿಯಂತೆ ಇರಿಸಿದ್ದೇನೆ ಮತ್ತು ರಿಯಾಕ್ಟಿವ್ ಪವರ್ ಇಂಜೆಕ್ಷನ್ ಈ busನಲ್ಲಿದೆ ಆದ್ದರಿಂದ ಮೂಲತಃ ಆ ವಿಷಯವನ್ನು ಬರೆಯುವುದನ್ನು ನಾವು ಬರೆಯಬಹುದು ಪವರ್ ಫ್ಯಾಕ್ಟರ್ ಕೋನವನ್ನು ಸೆರೆಹಿಡಿಯಲು ಅದನ್ನು ಈ ರೀತಿ ಬರೆಯಬೇಕು ಎಂದು ನಿಮಗೆ ಹೇಳಿದೆ ಇದರರ್ಥ ಇದು ಸಮೀಕರಣ 10 ಆದ್ದರಿಂದ ಸಮೀಕರಣದಿಂದ 9 ಮತ್ತು 10 ಸಮೀಕರಣದಿಂದ ಇದು ಮತ್ತು ಈ ಒಂದು ಸಮೀಕರಣ 9 ಅಭಿವ್ಯಕ್ತಿ ಮತ್ತು 10 ಇದರರ್ಥ ಇದನ್ನು ಬದಲಿಸುವುದು ಈ ವಿಷಯಕ್ಕೆ ಸಮನಾಗಿರುತ್ತದೆ ನನ್ನ ಪ್ರಕಾರ ಇದು ಇದರೊಂದಿಗೆ ಸಮನಾಗಲು ಸಮಾನವಾಗಿರುತ್ತದೆ ಆದ್ದರಿಂದ ಇದು ಸಮೀಕರಣ 11 ಅಂದರೆ ನಾವು ಬರೆಯಬಹುದು ಇದು ಸಮೀಕರಣ 12 ಸರಿನಾ ಇದರರ್ಥ ಪವರ್ ಇಂಜೆಕ್ಷನ್ ಮತ್ತು ನಿಮ್ಮ ಅದು ನಿಜವಾದ ಪವರ್ ಇಂಜೆಕ್ಷನ್ ಮತ್ತು ಪ್ರತಿಕ್ರಿಯಾತ್ಮಕ ವಿದ್ಯುತ್ ಇಂಜೆಕ್ಷನ್ ವಿಷಯದಲ್ಲಿ bus i ಗಾಗಿ ವೋಲ್ಟೇಜ್ ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ ಆದರೆ ಇಲ್ಲಿ ಸಹ ಇಲ್ಲಿದೆ ಆದ್ದರಿಂದ ಇದರರ್ಥ ಇದು ನಿಮ್ಮದು ಆದರೆ ಇಲ್ಲಿ ಕರೆಂಟ್ ಆದ್ದರಿಂದ ಇದರರ್ಥ ಇದು ರೇಖಾತ್ಮಕವಲ್ಲದ ಸಮೀಕರಣಗಳು ಎಲ್ಲಾ ಲೋಡ್ ಹರಿವು ಅಥವಾ ವಿದ್ಯುತ್ ಹರಿವಿನ ಸಮೀಕರಣ ಅವು ರೇಖಾತ್ಮಕವಲ್ಲದ ಸಮೀಕರಣ ಆದ್ದರಿಂದ ಈ ರೀತಿಯ ಸಮೀಕರಣವನ್ನು ವೇಗವಾಗಿ ಪರಿಹರಿಸಲು ಒಂದನ್ನು ಅರ್ಥೈಸಿದರೆ ಆ ಪುನರಾವರ್ತನೆಯ ತಂತ್ರವನ್ನು ಅನುಸರಿಸಬೇಕು ಇದನ್ನು ಹೇಗೆ ಪರಿಹರಿಸುವುದು ಆದ್ದರಿಂದ ಸಾಮಾನ್ಯವಾಗಿ ಲೋಡ್ ಫ್ಲೋ ಅಧ್ಯಯನಗಳು ನ್ಯೂಟನ್ ರಾಫ್ಸನ್ ವಿಧಾನವು ತುಂಬಾ ಸಾಮಾನ್ಯವಾಗಿದೆ ಆದರೆ ಮೊದಲು ಗೌಸ್ ಸೀಡೆಲ್ನೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ನಂತರ ನ್ಯೂಟನ್ ರಾಫ್ಸನ್ಗೆ ಹೋಗುತ್ತೇವೆ ಅಂದರೆ ನೀವು ಈ ಲೋಡ್ ಹರಿವಿನ ಬಗ್ಗೆ ಉತ್ತಮ ಆಲೋಚನೆಗಳನ್ನು ಹೊಂದಿರುತ್ತೀರಿ ಅಧ್ಯಯನಗಳು ಸರಿಯಾಗಿ ಆದ್ದರಿಂದ ಗೌಸ್ ಸೀಡೆಲ್ ವಿಧಾನವು ತಿಳಿದಿದ್ದರೂ ಇದು ನ್ಯೂಟನ್ ರಾಫ್ಸನ್ ವಿಧಾನಕ್ಕಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ ಗೌಸ್ ಸೀಡೆಲ್ ವಿಧಾನವು ವಾಸ್ತವವಾಗಿ ಒಮ್ಮುಖ ಲಕ್ಷಣವು ರೇಖೀಯವಾಗಿದೆ ಆದರೆ ನ್ಯೂಟನ್ ರಾಫ್ಸನ್ ವಿಧಾನವು ಒಮ್ಮುಖದ ಲಕ್ಷಣವೆಂದರೆ ಚತುರ್ಭುಜ ಆದ್ದರಿಂದ ಇದು ಗೌಸ್ ಸೀಡೆಲ್ ವಿಧಾನಕ್ಕಿಂತ ಒಮ್ಮುಖವಾಗುವುದು ಹೆಚ್ಚು ವೇಗವಾಗಿರುತ್ತದೆ ಮತ್ತು ಗೌಸ್ ಸೀಡೆಲ್ ನ್ಯೂಟನ್ ರಾಫ್ಸನ್ ವಿಧಾನವು ಒಮ್ಮುಖವನ್ನು ಆ ಕಂಪ್ಯೂಟೇಶನಲ್ ಸಮಯವನ್ನು ಸರಿಯಾಗಿ ಕರೆಯಿರಿ ನ್ಯೂಟನ್ ರಾಫ್ಸನ್ ವಿಧಾನವನ್ನು ಪರಿಹರಿಸುವ ಪುನರಾವರ್ತನೆಗಳ ಸಂಖ್ಯೆಯಿಂದ ಇದು ಬಹುತೇಕ ಸ್ವತಂತ್ರವಾಗಿದೆ ಇದು ಸಮಸ್ಯೆಯ ಆಯಾಮದಿಂದ ಬಹುತೇಕ ಸ್ವತಂತ್ರವಾಗಿದೆ ಆದರೆ ಗೌಸ್ ಸೀಡೆಲ್ ವಿಧಾನದ ಸಂದರ್ಭದಲ್ಲಿ ಸಮಸ್ಯೆಯ ಆಯಾಮವು ಹೆಚ್ಚಾದರೆ ಸ್ವಾಭಾವಿಕವಾಗಿ ಕರೆಯುವದನ್ನು ಕರೆಯುತ್ತೀರಿ ಆ ಸಂಖ್ಯೆಯ ಪುನರಾವರ್ತನೆಗಳು ಸಹ ಹೆಚ್ಚು ಆದರೆ ಹೇಗಾದರೂ ನಂತರ ಅದನ್ನು ನೋಡಬಹುದು ಆದರೆ ಗೌಸ್ ಸೀಡೆಲ್ ನಂತಹ ಈ ಒಮ್ಮುಖ ಲಕ್ಷಣವು ರೇಖೀಯವಾಗಿದೆ ಮತ್ತು ನ್ಯೂಟನ್ ರಾಫ್ಸನ್ ಚತುರ್ಭುಜ ಆಗಿದೆ ಅದು ಈ ವಿಷಯದ ವ್ಯಾಪ್ತಿಗೆ ಮೀರಿದೆ ಆದ್ದರಿಂದ ಆದರೆ ಮುಂದಿನದು ಗೌಸ್ ಸೀಡೆಲ್ ವಿಧಾನಕ್ಕೆ ಚಲಿಸುತ್ತದೆ